ನಾವು ನಿಯೋಜನೆ ಸಂಖ್ಯೆ 2 ಅನ್ನು ಪರಿಹರಿಸುತ್ತೇವೆ ಮತ್ತು ಈ ಭಾಗವು ವೆಕ್ಟರ್ ಕಲನಶಾಸ್ತ್ರ ಮತ್ತು ಸ್ಥಾಯೀವಿದ್ಯುತ್ತಿನ ವಿಭವದ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ನಾನು ಹೋಗುತ್ತೇನೆ ಈ ಅಸೈನ್ಮೆಂಟ್ನ ಸಮಸ್ಯೆ ಸಂಖ್ಯೆ 5 ನೀವು ವೆಕ್ಟರ್ ಕ್ಷೇತ್ರದ V x y ಮತ್ತು z ನ ಮೇಲ್ಮೈ ಇಂಟೆಗ್ರಲ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ ಎಂದು ಹೇಳುತ್ತದೆ ಇದು x ಸ್ಕ್ವೇರ್ i ಪ್ಲಸ್ x y z j ಪ್ಲಸ್ y ಸ್ಕ್ವೇರ್ z k ಗೆ ಸಮಾನವಾಗಿರುತ್ತದೆ ಮತ್ತು ನೀವು ಅದನ್ನು ಒಂದು ಯುನಿಟ್ ಗೋಳದ ಮೇಲೆ ಮೇಲ್ಮೈ ಇಂಟೆಗ್ರಲ್ v ಡಾಟ್ d s ಎಂದು ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ ಅಂದರೆ ಈ ಗೋಳವು ಮೂಲದಲ್ಲಿ ಕೇಂದ್ರೀಕೃತವಾಗಿರುವ 1 ರ ತ್ರಿಜ್ಯವನ್ನು ಹೊಂದಿದೆ ಮತ್ತು ನಾವು ಡೈವರ್ಜೆನ್ಸ್ ಪ್ರಮೇಯ ಮತ್ತು ಗೋಲಾಕಾರದ ಧ್ರುವೀಯ ನಿರ್ದೇಶಾಂಕಗಳನ್ನು ಬಳಸಲು ಬಯಸುತ್ತೇವೆ Vxyzx2ixyzjy2zk ಆದ್ದರಿಂದ ಅದರ ಮೇಲೆ ಡೈವರ್ಜೆನ್ಸ್ ಮೂಲಕ ಈ v ಡಾಟ್ d s ಗೋಳದ ಪರಿಮಾಣದ ಮೇಲೆ ಸಂಯೋಜಿತವಾದ v ಯ ಡೈವರ್ಜೆನ್ಸ್ಗೆ ಸಮನಾಗಿರುತ್ತದೆ v ಯ ಡೈವರ್ಜೆನ್ಸ್ ಈಗ ಲೆಕ್ಕಾಚಾರ ಮಾಡುವುದು ಸುಲಭ ಇದನ್ನು ನೋಡಿ ನಾನು x ಕಂಪೋನೆಂಟ್ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೇನೆ ಇದು ನನಗೆ 2 x ಪ್ಲಸ್ y ಕಂಪೋನೆಂಟ್ನ ಭಾಗಶಃ ವ್ಯುತ್ಪನ್ನವನ್ನು ನೀಡುತ್ತದೆ ಇದು ನನಗೆ xz ಪ್ಲಸ್ z ಕಂಪೋನೆಂಟ್ನ ಭಾಗಶಃ ಉತ್ಪನ್ನವನ್ನು ನೀಡುತ್ತದೆ z ಇದು ನನಗೆ y ಸ್ಕ್ವೇರ್ ಟೈಮ್ಸ್ d v ನೀಡುತ್ತದೆ ಗೋಳಾಕಾರದ ಕೋ ಆರ್ಡಿನೇಟ್ನಲ್ಲಿ D v ಎಂಬುದು r ಸ್ಕ್ವೇರ್ d r d cosine ಥೀಟಾ d phi ಹೊರತು ಬೇರೇನೂ ಅಲ್ಲ d phi ಇಂಟೆಗ್ರಲ್ ಮಿತಿಗಳು 0 ರಿಂದ 2 pi d cosine ಥೀಟಾ ಮೈನಸ್ 1 ಟು 1 ಮತ್ತು r ಈಗ 0 ರಿಂದ 1 ಆಗಿದೆ ಏಕೆಂದರೆ ನಾವು ವಾಲ್ಯೂಮ್ ಇಂಟಿಗ್ರಲ್ ಮೇಲೆ ಯೂನಿಟ್ ಸ್ಫರ್ ಮಾಡುತ್ತಿದ್ದೇವೆ ಈಗ x y ಮತ್ತು z ಈ ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಿವೆ ಮತ್ತು ಆದ್ದರಿಂದ ಇದು 2 r sin ಥೀಟಾ cosine ಆಫ್ ಫೈ ಆಗುತ್ತದೆ ಇದು ಆರ್ ಸ್ಕ್ವೇರ್ ಡಿಆರ್ಡಿ cosine ಥೀಟಾ ಡಿ ಫಿ ಪ್ಲಸ್ ಎರಡನೇ ಅವಧಿಯ ಮೇಲೆ ಸಂಯೋಜಿಸಲ್ಪಟ್ಟಿದೆ ಅದು ಆಗಲಿದೆ x ಇದು ಫಿ z ನ ಆರ್ sin ಥೀಟಾ cosine ಇದು ಥೀಟಾದ ಆರ್ cosine ಆಗಿದೆ ಮತ್ತು ಇದು r ಸ್ಕ್ವೇರ್ d r d cos theta d phi ಪ್ಲಸ್ ಅಂತಿಮ ಪದದ ಮೇಲೆ ಏಕೀಕರಿಸಲ್ಪಡುತ್ತದೆ ಇದು y ಸ್ಕ್ವೇರ್ ಆಗಿದೆ ಇದು r ಸ್ಕ್ವೇರ್ sin ಸ್ಕ್ವೇರ್ಡ್ ಥೀಟಾ sin ಸ್ಕ್ವೇರ್ phi r ಸ್ಕ್ವೇರ್ d r d cosine ಥೀಟಾ d phi ಆಗಿದೆ ಈಗ ಮೊದಲ ಮತ್ತು ಎರಡನೆಯ ಪದವು ಪದದ ಸಂಖ್ಯೆ ಮೊದಲನೆಯದು ನಾನು ಈಗ ಸುತ್ತುತ್ತಿರುವುದನ್ನು ಮತ್ತು ನಾನು ಹಸಿರು ಬಣ್ಣದಲ್ಲಿ ಸುತ್ತುತ್ತಿರುವ ಎರಡನೇ ಪದವನ್ನು ಗಮನಿಸಿ ಇಬ್ಬರೂ cosine phi ಅನ್ನು ಹೊಂದಿದ್ದಾರೆ ಮತ್ತು ನಾನು cosine phi ಓವರ್ d phi ಓವರ್ 0 ಟು 2 pi ವರೆಗೆ ಸಂಯೋಜಿಸಿದರೆ cosine phi d phi 0 ಟು 2 pi ನಾನು ಎಡಭಾಗದಲ್ಲಿ ಬರೆಯುತ್ತಿದ್ದೇನೆ ನನಗೆ 0 ನೀಡುತ್ತದೆ ಮತ್ತು ಆದ್ದರಿಂದ ಈ ಎರಡೂ ಪದಗಳು 0 ಅನ್ನು ನೀಡುತ್ತದೆ VdV2xxzy2r2drdcosθdϕ2r sinθcosϕr2drdcosθdϕrsinθcosϕrcosθr2drdcosθdϕr2 r2drdcosθdϕr2 r2drdcosθdϕ since 02πcos ϕdϕ0 ನಾನು ಮೂರನೇ ಪದವನ್ನು ಮಾತ್ರ ಉಳಿದಿದ್ದೇನೆ ಅದು ಇಂಟಿಗ್ರೇಶನ್ r ರೈಸ್ ಟು 4 d r 0 ಟು 1 ಇಂಟಿಗ್ರೇಶನ್ ಆಫ್ sin ಸ್ಕ್ವೇರ್ಡ್ ಥೀಟಾ d cosine ಥೀಟಾ ಮೈನಸ್ 1 ಟು 1 ಇಂಟಿಗ್ರೇಷನ್ sin ಸ್ಕ್ವೇರ್ಡ್ phi ಡಿ phi 0 ಟು 2 pi ಇದು ನನಗೆ 1 ಫಿಫ್ತ್ ನೀಡುತ್ತದೆ ಮೊದಲ ಪದವು ನನಗೆ 1 ಫಿಫ್ತ್ ಟೈಮ್ಸ್ sin ಸ್ಕ್ವೇರ್ಡ್ ಥೀಟಾ ಮೈನಸ್ 1 ಟು 1 ಅನ್ನು ನೀಡುತ್ತದೆ ಆದರೆ 1 ಮೈನಸ್ cosine ಸ್ಕ್ವೇರ್ಡ್ ಥೀಟಾ x ಸ್ಕ್ವೇರ್ dx ನಂತೆ ಇರುತ್ತದೆ ಇಲ್ಲಿ x ಥೀಟಾದ cosine 0 ಟು 2 pi 1 ಮೈನಸ್ cosine 2 pi ಓವರ್ 2 d phi ಇದು ನನಗೆ 1 ಫಿಫ್ತ್ ಟೈಮ್ಸ್ 2 ಮೈನಸ್ 2 ಥರ್ಡ್ಗಳನ್ನು ನೀಡುತ್ತದೆ ಅದು 4 ಥರ್ಡ್ ಟೈಮ್ಸ್ pi ಆಗಿದೆ ಆದ್ದರಿಂದ ಉತ್ತರವು 4 pi ಓವರ್ 15 ಆಗುತ್ತದೆ ಮತ್ತು ಅದು ಸಮಸ್ಯೆ ಸಂಖ್ಯೆ 5 ಕ್ಕೆ ಉತ್ತರವಾಗಿದೆ dS01r4dr 11θdcos θ02πϕdϕ15 111 X2dX02π1 2dϕ1543×π4π15 ಸಮಸ್ಯೆ ಸಂಖ್ಯೆ 6 ಏನು ಹೇಳುತ್ತದೆ ಎಂದು ನೋಡೋಣ ಸಮಸ್ಯೆ ಸಂಖ್ಯೆ 6 ಹೇಳುತ್ತದೆ ಒಂದು ವೆಕ್ಟರ್ ಕ್ಷೇತ್ರಕ್ಕೆ V x y ಮತ್ತು z ಗಳು x ದಿಕ್ಕಿನಲ್ಲಿ x ಸ್ಕ್ವೇರ್ y ಗೆ ಸಮನಾಗಿರುತ್ತದೆ ಪ್ಲಸ್ j ದಿಕ್ಕಿನಲ್ಲಿ x ಮೈನಸ್ y ಪ್ಲಸ್ k ದಿಕ್ಕಿನಲ್ಲಿ c x ಪ್ಲಸ್ y ಅಲ್ಲಿ c ಸ್ಥಿರವಾಗಿರುತ್ತದೆ ನಾವು ರೇಖೆಯ ಇಂಟೆಗ್ರಲ್ ಇಂಟೆಗ್ರಲ್ v ಡಾಟ್ d l ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಅಲ್ಲಿ ನಾವು ನಿರ್ದಿಷ್ಟಪಡಿಸುತ್ತಿರುವ ವಕ್ರರೇಖೆಯು ಒಂದು ಚೌಕವಾಗಿದೆ ಅದನ್ನು ಸ್ವಲ್ಪ ವಿಭಿನ್ನ ಬಣ್ಣದೊಂದಿಗೆ ತೋರಿಸುತ್ತೇನೆ ಆದ್ದರಿಂದ ಇದು x ಮತ್ತು y ಅಕ್ಷದ ಬದಿಗಳನ್ನು ಹೊಂದಿರುವ ಚೌಕವಾಗಿದೆ ಮತ್ತು ನಾವು a ಮತ್ತು ಬದಿಯ ಈ ಚೌಕದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಪ್ರಯಾಣಿಸುತ್ತೇವೆ ಮತ್ತು ನಾವು ಸ್ಟೋಕ್ಸ್ ಪ್ರಮೇಯವನ್ನು ಬಳಸಲು ಬಯಸುತ್ತೇವೆ Vxyzx2yijCxyk ಆದ್ದರಿಂದ ಸ್ಟೋಕ್ಸ್ ಪ್ರಮೇಯವು ಏನೆಂದರೆ ಇಂಟಿಗ್ರಲ್ v ಡಾಟ್ d l ಈಗ v ಡಾಟ್ d s ನ ಅದೇ ಮೇಲ್ಮೈ ಸುರುಳಿಯ ಮೇಲಿನ ಮೇಲ್ಮೈ ಇಂಟೆಗ್ರಲ್ ಆಗಿದೆ ಈಗ ಈ x ಮತ್ತು y ಮೇಲ್ಮೈಗೆ d s ನಾನು ಬಲಗೈ ಸಮಾವೇಶದಿಂದ ಅಪ್ರದಕ್ಷಿಣಾಕಾರವಾಗಿ ಪ್ರಯಾಣಿಸುತ್ತಿರುವುದರಿಂದ k ದಿಕ್ಕಿನಲ್ಲಿ ಹೊರಬರುತ್ತಿದೆ ಆದ್ದರಿಂದ ಈ ಕರ್ಲ್ ಲೈನ್ನಲ್ಲಿ ನಾನು z ಕಂಪೋನೆಂಟ್ ಅನ್ನು ಮಾತ್ರ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಾನು ಇದನ್ನು ಬರೆಯಬಹುದು ಆದ್ದರಿಂದ v ಆಫ್ ಕರ್ಲ್ ಆಗಿ ಕೇವಲ z ಕಾಂಪೊನೆಂಟ್ ಟೈಮ್ಸ್ d x d y ಅದು ಇಂಟೆಗ್ರಲ್ ಆಗಿದೆ ಇದು ಸ್ಕೇಲಾರ್ ಎಂದು ಗಮನಿಸಿ dSzdxdy ಇದರ Z ಕಂಪೋನೆಂಟ್ಅನ್ನು d x ಮೈನಸ್ d v x ಓವರ್ d y d x d y ಎಂದು ಬರೆಯಬಹುದು ಅಲ್ಲಿ d x d y ಈ ಸ್ಕ್ವೇರ್ ಮೇಲೆ ಸಂಯೋಜನೆಗೊಳ್ಳುತ್ತದೆ ಈಗ x ಸ್ಕ್ವೇರ್ y i ಪ್ಲಸ್ x ಮೈನಸ್ y j ಪ್ಲಸ್ c x ಪ್ಲಸ್ y k ಗೆ ಸಮಾನವಾಗಿರುವ ವೆಕ್ಟರ್ v ಅನ್ನು ನೀಡಲಾಗಿದೆ ನಾವು ಇಂಟಿಗ್ರಲ್ v ಡಾಟ್ dl ಅನ್ನು ಹೊಂದಿದ್ದೇವೆ ನಾನು ಈಗ ಈ ಪದವನ್ನು ಮೌಲ್ಯಮಾಪನ ಮಾಡುತ್ತೇನೆ ನಾವು ಹಾಕುವ ಕೊನೆಯ ಪದವು ಇಂಟಿಗ್ರಲ್ dxಗೆ ಸಮಾನವಾಗಿರುತ್ತದೆ ಇದು 0 ರಿಂದ a ವರೆಗೆ ಬದಲಾಗುತ್ತದೆ y ಈಗ 0 ಯಿಂದ a ಗೆ ಬದಲಾಗುತ್ತದೆ dx ಓವರ್ dv 1 ಆಗಿರುತ್ತದೆ dy ಓವರ್ ಮೈನಸ್ dvx ಈಗ x ಸ್ಕ್ವೇರ್ d y ಆಗಿರುತ್ತದೆ dlVy∂x Vx∂ydxdy ಇಂಟಿಗ್ರ್ಯಾಂಡ್ x ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಇದು 1 ಮೈನಸ್ x ಸ್ಕ್ವೇರ್ dx ಈಗ ಮೈನಸ್ a ಕ್ಯುಬೆಡ್ ಓವರ್ 3 ನೀಡುತ್ತದೆ ಆದ್ದರಿಂದ ಉತ್ತರವು a ಸ್ಕ್ವೇರ್ 1 ಮೈನಸ್ a ಸ್ಕ್ವೇರ್ ಓವರ್ 3 ಬರುತ್ತದೆ dl0adx0ady 1 x2a2a a23 ಮುಂದಿನ ಪ್ರಶ್ನೆ ಸಂಖ್ಯೆ 7 ಪ್ರಶ್ನೆ ಸಂಖ್ಯೆ 7 ವೆಕ್ಟರ್ ಕ್ಷೇತ್ರವನ್ನು ನೀಡಲಾಗಿದೆ ಎಂದು ಹೇಳುತ್ತದೆ F ಈಕ್ವಲ್ಸ್ 2 xyz in i ದಿಕ್ಕಿನಲ್ಲಿ x ದಿಕ್ಕಿನಲ್ಲಿ ಪ್ಲಸ್ x ಸ್ಕ್ವೇರ್ z in j ದಿಕ್ಕಿನಲ್ಲಿ ಪ್ಲಸ್ x ಸ್ಕ್ವೇರ್ y in k ದಿಕ್ಕಿನಲ್ಲಿ ಮತ್ತು ನಾವು ಅನುಗುಣವಾದ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಸಂಭಾವ್ಯ V x y ಮತ್ತು z ಈಗ ವ್ಯಾಖ್ಯಾನದ ಪ್ರಕಾರ ನಾನು x ಗೆ ಸಂಬಂಧಿಸಿದಂತೆ v ನ ಮೈನಸ್ ಭಾಗಶಃ ಹೊಂದಲಿದ್ದೇನೆ ಇದು 2 x y z ಆಗಿರುವ F x ಗೆ ಸಮನಾಗಿರುತ್ತದೆ ಅಂತೆಯೇ y ಗೆ ಸಂಬಂಧಿಸಿದಂತೆ ಭಾಗಶಃ v ಎಂಬುದು x ಸ್ಕ್ವೇರ್ z ಆಗಿರುವ F y ಆಗಿರುತ್ತದೆ ಮತ್ತು ಭಾಗಶಃ z ನ ಮೇಲೆ ಭಾಗಶಃ v ಓವರ್ x ಈಗ F Z ವಿಚ್ ಇಸ್ x ಸ್ಕ್ವೇರ್ y F2xyzix2zjx2yk ∂V∂xFx2xyz ∂V∂yFyx2z ∂V∂z Fzx2y ನಾವು ಅದನ್ನು ಪರಿಶೀಲಿಸಿದರೆ ನೀವು ತಕ್ಷಣವೇ v ಈಕ್ವಲ್ಸ್ x ಸ್ಕ್ವೇರ್ y z ಎಂದು ಬರೆಯಬಹುದು ಮತ್ತು ಮುಂದೆ ಮೈನಸ್ ಚಿಹ್ನೆಯೊಂದಿಗೆ ಕೆಲವು ಸ್ಥಿರವಾಗಿರುತ್ತದೆ ಏಕೆಂದರೆ ಸಂಭಾವ್ಯತೆಯನ್ನು ಯಾವಾಗಲೂ ಸ್ಥಿರವಾಗಿ ವ್ಯಾಖ್ಯಾನಿಸಲಾಗುತ್ತದೆ ಆದರೆ ನಾನು ಇದನ್ನು ಹೆಚ್ಚು ವ್ಯವಸ್ಥಿತವಾಗಿ ಮಾಡಲು ಬಯಸುತ್ತೇನೆ ಇದರಿಂದ ಭವಿಷ್ಯದಲ್ಲಿ ನೀವು ಅಂತಹ ಸಮಸ್ಯೆಯನ್ನು ಎದುರಿಸಿದಾಗ ನೀವು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ಮೊದಲ ಪದದ ಭಾಗಶಃ v ಅನ್ನು ಭಾಗಶಃ x ಅನ್ನು ನೋಡಿದರೆ ಮೈನಸ್ 2 xyz ಗೆ ಸಮನಾಗಿರುತ್ತದೆ ಮತ್ತು ನಾನು ಅದನ್ನು x ಗೆ ಸಂಬಂಧಿಸಿದಂತೆ ಸಂಯೋಜಿಸಿದರೆ ನಾನು vxyz ಅನ್ನು ಪಡೆಯಲಿದ್ದೇನೆ ಇದು ಮೈನಸ್ x ಸ್ಕ್ವೇರ್ yz ಪ್ಲಸ್ ಇದು y ಮತ್ತು z ಮಾತ್ರ ಫಂಕ್ಷನ್ ಆಗಿದೆ ಏಕೆಂದರೆ ನಾನು x ಗೆ ಸಂಬಂಧಿಸಿದಂತೆ ಈ ಸಂಪೂರ್ಣ ಕಾರ್ಯವನ್ನು ಪ್ರತ್ಯೇಕಿಸಿದಾಗ ಮೊದಲ ಪದವು ನನಗೆ ಸರಿಯಾದ ಉತ್ತರವನ್ನು ಮೈನಸ್ 2 x y z ಅನ್ನು ನೀಡುತ್ತದೆ ಮತ್ತು ನಾನು x ಗೆ ಸಂಬಂಧಿಸಿದಂತೆ y ಮತ್ತು z ನ ಕಾರ್ಯವಾದ F ಅನ್ನು ಪ್ರತ್ಯೇಕಿಸಿದಾಗ ಅದು ನನಗೆ ಶೂನ್ಯವನ್ನು ನೀಡುತ್ತದೆ ∂V∂xFx 2xyz Vxyz x2yzf ಆದ್ದರಿಂದ V x y z ನ ಸಂಭವನೀಯ ರೂಪವು ಮೈನಸ್ x ಸ್ಕ್ವೇರ್ y z ಪ್ಲಸ್ y ಮತ್ತು z ನ ಕಾರ್ಯವಾಗಿದೆ ಈಗ ಆಂಶಿಕ y ಮೇಲೆ ಮೈನಸ್ ಭಾಗಶಃ v ಮೈನಸ್ x ಸ್ಕ್ವೇರ್ z ಪ್ಲಸ್ ಮೈನಸ್ d f ಓವರ್ d y ಎಂದು ನನಗೆ ತಿಳಿದಿದೆ ಆದರೆ ಇದು ಮೈನಸ್ x ಸ್ಕ್ವೇರ್ಡ್ z ಗೆ ಸಮ ಎಂದು ನಾನು ಈಗಾಗಲೇ ಸಮಸ್ಯೆಯಿಂದ ನೀಡಿದ್ದೇನೆ ಅದು ಪ್ಲಸ್ ಆಗಿರಬೇಕು dv ಬೈ dy ಆಗಿದೆ ಈಗಾಗಲೇ ಮೈನಸ್ x ಸ್ಕ್ವೇರ್ z ಎಂದು ನೀಡಲಾಗಿದೆ ನಾನು ಈ ನಿಯಮಗಳನ್ನು ರದ್ದುಗೊಳಿಸುತ್ತೇನೆ ಮತ್ತು ನಾನು df dy ಅನ್ನು 0 ಗೆ ಸಮನಾಗಿರುತ್ತದೆ ಎಂದು ಪಡೆಯುತ್ತೇನೆ ಇದರರ್ಥ F ಎಂಬುದು z ನ ಕಾರ್ಯ ಮಾತ್ರ Vxyz x2yzfyz ∂V∂y x2z ∂f∂y x2z ∂f∂y0f≡f ಆದ್ದರಿಂದ ಈಗ ನಾವು ಕೇವಲ V x y z ವರೆಗೆ ಹೊಂದಿದ್ದೇವೆ ಆದ್ದರಿಂದ ಮೈನಸ್ x ಸ್ಕ್ವೇರ್ y z ಪ್ಲಸ್ z ನ ಕಾರ್ಯಕ್ಕೆ ಸಮನಾಗಿರಬೇಕು ಈಗ ನಾವು z ನ ಭಾಗಕ್ಕೆ ಸಂಬಂಧಿಸಿದಂತೆ v ನ ಭಾಗಶಃ ತೆಗೆದುಕೊಳ್ಳೋಣ ಇದು ನನಗೆ ಮೈನಸ್ x ಸ್ಕ್ವೇರ್ y ಪ್ಲಸ್ d f d z ನೀಡುತ್ತದೆ ಆದರೆ ಇದು ನೀಡಿದ ಬಲ ಕ್ಷೇತ್ರದಿಂದ ಮೈನಸ್ x ಸ್ಕ್ವೇರ್ y ಗೆ ಸಮಾನವಾಗಿರುತ್ತದೆ ಮತ್ತೆ ನಾನು ನಿಯಮಗಳನ್ನು ರದ್ದುಗೊಳಿಸಿದರೆ ನಾನು d f d z ಎಂಬುದು 0 ಗೆ ಸಮಾನವಾಗಿರುತ್ತದೆ ಅದು F ಸ್ಥಿರವಾಗಿದೆ ಎಂದು ಮಾತ್ರ ಅರ್ಥೈಸಬಲ್ಲದು ಮತ್ತು ಆದ್ದರಿಂದ ನನ್ನ ಉತ್ತರವನ್ನು ಹೊಂದಿದ್ದೇನೆ ಅದು V x y z ಈಕ್ವಲ್ಸ್ ಮೈನಸ್ x ಸ್ಕ್ವೇರ್ y z ಪ್ಲಸ್ a ಕಾನ್ಸ್ಟಂಟ್ ಆಗಿರುತ್ತದೆ Vxyz x2yzf ∂V∂z x2y∂f∂z x2y dfdz0fconstant Vxyz x2yzconstant ಯಾವುದೇ ಬಲ ಕ್ಷೇತ್ರವನ್ನು ನೀಡಿದರೆ ನೀವು ಈ ರೀತಿಯ ಏಕೀಕರಣವನ್ನು ಮಾಡಬಹುದು ಮೊದಲು x ಕಂಪೋನೆಂಟ್ ನಂತರ y ಕಂಪೋನೆಂಟ್ ಮತ್ತು z ಕಂಪೋನೆಂಟ್ ಅನ್ನು ಸಂಯೋಜಿಸಿ ಮತ್ತು ಕಾನ್ಸ್ಟಂಟ್ ಬದಲಿಗೆ ನೀವು ಇತರ ವೇರಿಯಬಲ್ನ ಕಾರ್ಯಗಳನ್ನು ಹಾಕುತ್ತಲೇ ಇರುತ್ತೀರಿ x y z ಗೆ ಸಂಬಂಧಿಸಿದಂತೆ ಅದರ ಉತ್ಪನ್ನಗಳು ನನಗೆ ಶೂನ್ಯವನ್ನು ನೀಡುತ್ತದೆ ಮುಂದೆ ನಾವು ನೀಡಿದ ಸಂಭಾವ್ಯ ಕಾರ್ಯಕ್ಕಾಗಿ ಹೇಳುವ ಸಮಸ್ಯೆ ಸಂಖ್ಯೆ 8 ಅನ್ನು ಮಾಡೋಣ ನಾವು V x y z ಸಂಭಾವ್ಯ ಕಾರ್ಯವನ್ನು ನೀಡಿದ್ದೇವೆ z ಮೈನಸ್ 2 x ಸ್ಕ್ವೇರ್ ಮೈನಸ್ 3 y ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ ಕಾನ್ಸ್ಟಂಟ್ ಸಂಭಾವ್ಯ ಮೂಲಕ ಹಾದುಹೋಗುವ ಮೇಲ್ಮೈ x ಈಕ್ವಲ್ಸ್ 1 y ಈಕ್ವಲ್ಸ್ 2 ಮತ್ತು z ಈಕ್ವಲ್ಸ್ 1 ಅನ್ನು ವಿವರಿಸುತ್ತದೆ ಈಗ ಸಂಭಾವ್ಯ ಮೇಲ್ಮೈ ಈ 3 ಬಿಂದುಗಳ ಮೂಲಕ ಹಾದುಹೋಗುತ್ತಿದ್ದರೆ ಅಂದರೆ ಆ ಹಂತದಲ್ಲಿ ಸಂಭಾವ್ಯ ಮೌಲ್ಯವು 1 ಮೈನಸ್ 2 ಮೈನಸ್ 3 ಟೈಮ್ಸ್ y ಸ್ಕ್ವೇರ್ಗೆ ಸಮನಾಗಿರುತ್ತದೆ ಅದು 12 ಆಗಿರುತ್ತದೆ ಅದು ಮೈನಸ್ 13 ಆಗಿ ಹೊರಬರುತ್ತದೆ ಆದ್ದರಿಂದ ಮೇಲ್ಮೈಯನ್ನು z ಮೈನಸ್ 2 x ಸ್ಕ್ವೇರ್ ಮೈನಸ್ 3 y ಸ್ಕ್ವೇರ್ ಈಕ್ವಲ್ಸ್ ಮೈನಸ್ 13 ಅಥವಾ 2 x ಸ್ಕ್ವೇರ್ ಪ್ಲಸ್ 3 y ಸ್ಕ್ವೇರ್ ಮೈನಸ್ z ಈಕ್ವಲ್ಸ್ 13 ಎಂದು ವಿಸ್ತರಿಸಲಾಗಿದೆ ಅದು ಉತ್ತರವಾಗಿದೆ Vxyzz 2x2 3y2 V1211 2 12 13 2x23y2 z13 ಮುಂದೆ ನಾವು ಪ್ರಶ್ನೆ ಸಂಖ್ಯೆ 9 ಅನ್ನು ಮಾಡೋಣ ಇದು ಗ್ರೇಡಿಯಂಟ್ ಆಪರೇಟರ್ ಅನ್ನು ಬಳಸಿಕೊಂಡು ಕರ್ವ್ಗೆ ಸಾಮಾನ್ಯವಾದ ಯುನಿಟ್ ವೆಕ್ಟರ್ ಅನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತದೆ ನಾವು ಕರ್ವ್ 4 y ಸ್ಕ್ವೇರ್ ಪ್ಲಸ್ 9 ಅನ್ನು ವ್ಯಾಖ್ಯಾನಿಸುತ್ತಿದ್ದೇವೆ ಇದು 4 x ಸ್ಕ್ವೇರ್ ಪ್ಲಸ್ 9 y ಸ್ಕ್ವೇರ್ ಈಕ್ವಲ್ಸ್ 36 ಮತ್ತು 3 ಬೈ 2 ಮತ್ತು ರೂಟ್ 3 ಮೂಲಕ ಹಾದುಹೋಗುತ್ತದೆ ಈ ವಕ್ರರೇಖೆಗೆ ಯುನಿಟ್ ವೆಕ್ಟರ್ ಸಾಮಾನ್ಯವಾಗಿರುತ್ತದೆ ನಾವು ಗ್ರೇಡಿಯಂಟ್ ಆಪರೇಟರ್ ಅನ್ನು ಬಳಸಲು ಬಯಸುತ್ತೇವೆ 4x29y236 ಗ್ರೇಡಿಯಂಟ್ ಆಪರೇಟರ್ನ ಉಪನ್ಯಾಸಗಳಿಂದ ನೆನಪಿಸಿಕೊಳ್ಳಿ x y ಕಾರ್ಯದ ಮೇಲೆ ಕಾರ್ಯನಿರ್ವಹಿಸುವ ಗ್ರೇಡಿಯಂಟ್ ಆಪರೇಟರ್ ನನಗೆ ಕಾನ್ಸ್ಟಂಟ್ ಸಂಭಾವ್ಯ ಮೇಲ್ಮೈ ಅಥವಾ ಬಾಹ್ಯರೇಖೆಗೆ ಲಂಬವಾಗಿರುವ ವೆಕ್ಟರ್ ಅನ್ನು ನೀಡುತ್ತದೆ ಇದನ್ನು ನಾವು ಸಾಬೀತುಪಡಿಸಿದ್ದೇವೆ ಈಗ ಇಲ್ಲಿ ನಾನು ಈ f x y ಅನ್ನು 4 x ಸ್ಕ್ವೇರ್ ಪ್ಲಸ್ 9 y ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು ಇದು ವಿಭಿನ್ನ ಬಾಹ್ಯರೇಖೆಗಳನ್ನು ಹೊಂದಿರುತ್ತದೆ ಅವಲಂಬಿಸಿ ನಾನು f x y ಈಕ್ವಲ್ಸ್ ಕಾನ್ಸ್ಟಂಟ್ ಮಾಡಿದರೆ ಮತ್ತು ನಾವು ಇಲ್ಲಿ ಮಾತನಾಡುತ್ತಿರುವ ನಿರ್ದಿಷ್ಟ ಬಾಹ್ಯರೇಖೆಯು f x y ಈಕ್ವಲ್ಸ್ 36 ಆಗಿದೆ ಆದರೆ ಅದು ಅಪ್ರಸ್ತುತವಾಗುತ್ತದೆ ಈಗ ನಾನು fxy ಯ ಗ್ರೇಡಿಯಂಟ್ ಅನ್ನು ತೆಗೆದುಕೊಂಡರೆ ಅದು xd ಬೈ dx ಪ್ಲಸ್ yd ಬೈ dy ಪ್ಲಸ್ dz ಬೈ dz ಆನ್ fxy ನಲ್ಲಿ ನನಗೆ x ದಿಕ್ಕಿನಲ್ಲಿ 8 x ಮತ್ತು y ದಿಕ್ಕಿನಲ್ಲಿ 18 y ನೀಡುತ್ತದೆ ಮತ್ತು ಇದು ಬಾಹ್ಯರೇಖೆ ಲಂಬವಾಗಿರುತ್ತದೆ ನಾನು ಅದನ್ನು ಎಲ್ಲಿ ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ನಾನು ಅದನ್ನು ಈ ನಿರ್ದಿಷ್ಟ ಮೇಲ್ಮೈಯಲ್ಲಿ ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಅದು fxy ಈಕ್ವಲ್ಸ್ 36 ಮತ್ತು ನಾನು ಲೆಕ್ಕಾಚಾರ ಮಾಡಲು ಬಯಸುವ ಬಿಂದುವು x ಈಕ್ವಲ್ಸ್ 2 ಬೈ 3 ಮತ್ತು y ಈಕ್ವಲ್ಸ್ ರೂಟ್ 3 ಆಗಿದೆ ಆದ್ದರಿಂದ ಆ ಹಂತದಲ್ಲಿ grad fxy ನಾನು 12 x ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇದು 12 i ಪ್ಲಸ್ 18 ರೂಟ್ 3 j ಆಗಿರುತ್ತದೆ ಮತ್ತು ನಾವು ಈಗ ಮಾಡಬೇಕಾಗಿರುವುದು ಇದನ್ನು ಯೂನಿಟ್ ವೆಕ್ಟರ್ ಮಾಡುವುದು fxy36 fxyx∂xy∂yz∂zfxy8xi18yj fxy|32312i183j ಆದ್ದರಿಂದ ಈ ವೆಕ್ಟರ್ ಅನ್ನು 12 i ಪ್ಲಸ್ 18 ರೂಟ್ 3 j ಯುನಿಟ್ ವೆಕ್ಟರ್ ಎಂದು ನೀಡಲಾಗಿದೆ ಇದನ್ನು n ನಿಂದ ಸೂಚಿಸೋಣ 12 i ಪ್ಲಸ್ 18 ರೂಟ್ 3 j ಅನ್ನು 12 ಸ್ಕ್ವೇರ್ ವರ್ಗಮೂಲದಿಂದ 18 ರೂಟ್ 3 ಸ್ಕ್ವೇರ್ ನಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು 18 ಸ್ಕ್ವೇರ್ ಟೈಮ್ಸ್ 3 ಇದನ್ನು ನಾನು 6 ಎಂದು ಬರೆಯಬಹುದು ನಾನು ತೆಗೆದುಕೊಳ್ಳಬಹುದು ಆದ್ದರಿಂದ 12 i ಪ್ಲಸ್ 18 ರೂಟ್ 3 j ಡಿವೈಡೆಡ್ ಬೈ 6 ಒಳಗೆ ನಾನು 4 ಪ್ಲಸ್ 27 ರ ವರ್ಗಮೂಲವನ್ನು ಬಿಡುತ್ತೇನೆ ಆದ್ದರಿಂದ ಅದು 2 ಓವರ್ ರೂಟ್ 31 i ಪ್ಲಸ್ 3 ರೂಟ್ 3 ಓವರ್ 31 j ಅಂದರೆ ಮೇಲ್ಮೈ fxy ಗೆ ಲಂಬವಾಗಿರುವ ಯುನಿಟ್ ವೆಕ್ಟರ್ 4 x ಸ್ಕ್ವೇರ್ ಪ್ಲಸ್ 9 x ಸ್ಕ್ವೇರ್ ಈಕ್ವಲ್ಸ್ 36 n12i183j122182×312i183j6427231i3331j ಬಲದ ದಿಕ್ಕನ್ನು ನಿಯಂತ್ರಣದ ಕಡಿಮೆ ಮೌಲ್ಯದಿಂದ ನಿಯಂತ್ರಣದ ಹೆಚ್ಚಿನ ಮೌಲ್ಯಕ್ಕೆ ನೀಡಲಾಗುತ್ತದೆ ಮುಂದಿನ ಸಮಸ್ಯೆ ಸಂಖ್ಯೆ 10 ಏಕರೂಪವಾಗಿ ಚಾರ್ಜ್ ಮಾಡಿದ ಡಿಸ್ಕ್ನ ಅಕ್ಷದ ಮೇಲೆ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ಕೇಳಿ ಆದ್ದರಿಂದ ನಾವು ಏಕರೂಪವಾಗಿ ಚಾರ್ಜ್ ಮಾಡಲಾದ ಡಿಸ್ಕ್ ಅನ್ನು ಹೊಂದಿದ್ದೇವೆ ನಾವು x y ಸಮತಲದಲ್ಲಿ ಹೇಳೋಣ ಮತ್ತು ಇದು ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಸಿಗ್ಮಾವನ್ನು ಹೊಂದಿದೆ ಮತ್ತು ನಾವು ಅದರಿಂದ ಎತ್ತರ z ನಲ್ಲಿ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಗಮನಿಸಿ ಈ ಸಂದರ್ಭದಲ್ಲಿ ನಾವು ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ನಾವು ಮೊದಲ ನಿಯೋಜನೆಯಲ್ಲಿನ ಸಮಸ್ಯೆಯಲ್ಲಿ ಮಾಡಿದಂತೆ ವೆಕ್ಟರ್ ಕಂಪೋನೆಂಟ್ಗಳ ಬಗ್ಗೆ ನಾನು ನಿಜವಾಗಿಯೂ ಚಿಂತಿಸಬೇಕಾಗಿಲ್ಲ ಅಲ್ಲಿ ನಾವು ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಆದ್ದರಿಂದ ಸ್ಥಾಯೀವಿದ್ಯುತ್ತಿನ ವಿಭವದ ಲೆಕ್ಕಾಚಾರವು ಸ್ವಲ್ಪ ಸುಲಭವಾಗುತ್ತದೆ ಈಗ ಇದಕ್ಕಾಗಿ ನಾನು ಏನು ಮಾಡುತ್ತೇನೆ R ದೂರದಲ್ಲಿ ರಿಂಗ್ಅನ್ನು ತೆಗೆದುಕೊಳ್ಳಿ R ದೂರದಲ್ಲಿ ರಿಂಗ್ಅನ್ನು ತೆಗೆದುಕೊಳ್ಳಿ ಇದರ ಮೇಲೆ ಚಾರ್ಜ್ ಅನ್ನು ಲೆಕ್ಕ ಹಾಕಿ ಇದರ ಮೇಲಿನ ಚಾರ್ಜ್ 2 pi rdr ಆಗಿರುತ್ತದೆ ಅದು ರಿಂಗ್ ಟೈಮ್ಸ್ ಸಿಗ್ಮಾದ ವಿಸ್ತೀರ್ಣ ಮತ್ತು ಇದು ಈ ರಿಂಗ್ r ನಲ್ಲಿ ಡಿಸ್ಕ್ನಲ್ಲಿರುವ ಎಲ್ಲಾ ಚಾರ್ಜ್ z ಸ್ಕ್ವೇರ್ನ ವರ್ಗಮೂಲದ ದೂರದಲ್ಲಿ z ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಪಾಯಿಂಟ್ z ಆಗಿದೆ ಮತ್ತು ಆದ್ದರಿಂದ z ನಲ್ಲಿನ ವಿಭವವು 1ರೈಸ್ ಟು ಓವರ್ 4 pi ಎಪ್ಸಿಲಾನ್ 0 ಆಗಿರುತ್ತದೆ ವಾಸ್ತವವಾಗಿ ನಾನು ಅದನ್ನು ಬರೆಯಬೇಕು dv ಸಣ್ಣ ರಿಂಗ್ ಕಾರಣದಿಂದ ಬಹಳ ಸಣ್ಣ ವಿಭವವು dq ಆಗಿರುತ್ತದೆ ಇದು 2 pi rdr ಸಿಗ್ಮಾ ಓವರ್ ಸ್ಕ್ವೇರ್ ರೂಟ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮತ್ತು ಒಟ್ಟು ವಿಭವವು ಇದರ ಇಂಟೆಗ್ರಲ್ವಾಗಿರುತ್ತದೆ ಇದರ ಇಂಟೆಗ್ರಲ್ r ಈಕ್ವಲ್ಸ್ 0 ಇಂದ ಕ್ಯಾಪಿಟಲ್ R ಆಗಿದೆ dQ2πrdr dVz0R14π02πrdrσr2z2 ಮತ್ತು ಆದ್ದರಿಂದ V z ಈಕ್ವಲ್ಸ್ 2 pi ಓವರ್ 4 pi ಎಪ್ಸಿಲಾನ್ 0 ಎಂದು ಸಂಭಾವ್ಯತೆಯನ್ನು ನೀಡಲಾಗುತ್ತದೆ ಎಪ್ಸಿಲಾನ್ 0 ಗೆ ಸಿಗ್ಮಾ ಇಂಟೆಗ್ರಲ್ 0 ಟು R r d r ಓವರ್ a ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ y ಎಂದು ತೆಗೆದುಕೊಳ್ಳುವುದರಿಂದ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಈಕ್ವಲ್ಸ್ y ಸ್ಕ್ವೇರ್ ಮತ್ತು ಆದ್ದರಿಂದ ydy ಈಗ rdr ಆಗುತ್ತದೆ ಮತ್ತು ನಂತರ ನಾನು V z ಈಕ್ವಲ್ಸ್ 2 ಸಿಗ್ಮಾ ಓವರ್ 4 pi ಎಪ್ಸಿಲಾನ್ 0 ಇಂಟೆಗ್ರಲ್ ಮಾಡ್ಯುಲಸ್ನ z ಟು R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ y d r ಓವರ್ y y ರದ್ದುಗೊಳ್ಳುತ್ತದೆ ಮತ್ತು ನಾನು ಇದನ್ನು ಈ 2 pi ಗೆ ಸಮನಾಗಿ ಪಡೆಯುತ್ತೇನೆ ಮತ್ತು ಇಲ್ಲಿ ರದ್ದುಗೊಳ್ಳುತ್ತದೆ ಮತ್ತು ಉತ್ತರವನ್ನು ನಾನು ಸಿಗ್ಮ ಓವರ್ 2 ಎಪ್ಸಿಲೋನ್ 0 ಒಳಗೆ ಸ್ಕ್ವೇರ್ ರೂಟ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ 2 ಮೈನಸ್ ಮೋಡ್ ಆಫ್ z Vz2πσ4π00Rrdrr2z2 Let r2z2y2ydyrdr Vz2πσ4π0|z|R2z2ydyy20R2z2 z ಆದ್ದರಿಂದ ಸಂಭಾವ್ಯತೆಯ ಈ ಲೆಕ್ಕಾಚಾರವು ಸ್ವಲ್ಪ ಸುಲಭವಾಗಿದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಪ್ರಮಾಣವು ಸ್ಕೇಲಾರ್ ಆಗಿದೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ನ z ಕಾಂಪೊನೆಂಟ್ಗಳನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ಅದು ಒಂದೇ ಕಂಪೋನೆಂಟ್ ಆಗಿರಲಿದೆ ನಾನು ಅಕ್ಷದ ಮೇಲೆ E z ಈಕ್ವಲ್ಸ್ ಮೈನಸ್ d v ಬೈ d z ಮತ್ತು ನಾನು ನನ್ನ ಉತ್ತರವನ್ನು ಪಡೆಯಬಹುದು ನಾನು ವಿಭಿನ್ನ ಸಿಗ್ಮಾಗಳನ್ನು ಸಹ ತೆಗೆದುಕೊಳ್ಳಬಹುದು ಉದಾಹರಣೆಗೆ ಹಿಂದಿನ ನಿಯೋಜನೆಯಲ್ಲಿ ನಾವು ಸಿಗ್ಮಾವನ್ನು ಹೊಂದಿದ್ದೇವೆ ಅದು ಸಿಗ್ಮಾ ನಾಟ್ ಓವರ್ r ಆಗಿ r ಗೆ ಅವಲಂಬಿತವಾಗಿದೆ ನಾನು ಅದರ ಸಾಮರ್ಥ್ಯವನ್ನು ಸಹ ಲೆಕ್ಕ ಹಾಕಬಹುದು ವಾಸ್ತವವಾಗಿ ನಾನು ಅದನ್ನು ನಿಮಗಾಗಿ ವ್ಯಾಯಾಮವಾಗಿ ಬಿಡುತ್ತೇನೆ ನೀವು ಸಿಗ್ಮಾ r ನಿಂದ ಸಂಭಾವ್ಯತೆಯನ್ನು ಲೆಕ್ಕಹಾಕಿ ಅಕ್ಷ z ಅಕ್ಷದ ಮೇಲೆ v ಅನ್ನು ಲೆಕ್ಕಹಾಕಿ ಮತ್ತು ನಂತರ ವಿದ್ಯುತ್ ಕ್ಷೇತ್ರವನ್ನು ಪಡೆಯಲು ಅದನ್ನು ಪ್ರತ್ಯೇಕಿಸಿ ಮತ್ತು ನಂತರ ನಿಯೋಜನೆ ಸಂಖ್ಯೆ 1 ರಲ್ಲಿ ಪಡೆದ ಉತ್ತರವನ್ನು ಹೋಲಿಕೆ ಮಾಡಿ ಅಂತಿಮವಾಗಿ ಈ ನಿಯೋಜನೆಯಲ್ಲಿನ ಕೊನೆಯ ಸಮಸ್ಯೆಯು ಚಾರ್ಜ್ ಶೆಲ್ಗಾಗಿ ಪಡೆದ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ಬಳಸುತ್ತಿದೆ ಸಂಭಾವ್ಯತೆಗಾಗಿ r ತ್ರಿಜ್ಯದ ಏಕರೂಪದ ಚಾರ್ಜ್ಡ್ ಗೋಳದ ಫಲಿತಾಂಶವನ್ನು ಪಡೆಯಿರಿ ಆದ್ದರಿಂದ ನಾವು ಹೊಂದಿರುವ ಸ್ಫರ್ ಸಾಂದ್ರತೆಯ rho ನೊಂದಿಗೆ ಏಕರೂಪವಾಗಿ ಚಾರ್ಜ್ ಮಾಡಲ್ಪಟ್ಟಿದೆ ಮತ್ತು ನಾವು ಉಪನ್ಯಾಸದಲ್ಲಿ ನಾನು ಪಡೆದ ಚಾರ್ಜ್ಡ್ ಶೆಲ್ನ ಫಲಿತಾಂಶವನ್ನು ಬಳಸಿಕೊಂಡು r ಗೆ ಸಮಾನವಾದ 0 ವರೆಗಿನ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಸಿಗ್ಮಾವನ್ನು ಹೊಂದಿರುವ ತ್ರಿಜ್ಯದ ಚಾರ್ಜ್ಡ್ ಶೆಲ್ ಇದ್ದರೆ ನಾವು ಉಪನ್ಯಾಸದಲ್ಲಿ ಪಡೆದಿದ್ದೇವೆ ಪೊಟೆಂಶಿಯಲ್ V r ಈಕ್ವಲ್ಸ್ 1 ಓವರ್ 4 pi ಎಪ್ಸಿಲಾನ್ 0 4 pi R ಸ್ಕ್ವೇರ್ ಸಿಗ್ಮಾ ಓವರ್ r ನಾನು ಸರಳವಾಗಿ ಬರೆಯಬಹುದು ಈ 4 pi ಅನ್ನು R ಸ್ಕ್ವೇರ್ ಸಿಗ್ಮಾ ಓವರ್ ಎಪ್ಸಿಲಾನ್ ನಾಟ್ R ಗಿಂತ ದೊಡ್ಡದಾಗಿದೆ ಅಥವಾ ಕ್ಯಾಪಿಟಲ್ R ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಹೊರಗೆ 1 ಓವರ್ r ನಂತೆ ಹೋಗುತ್ತದೆ ಒಳಭಾಗದಲ್ಲಿ ಅದು ಸ್ಥಿರಕ್ಕೆ ಸಮಾನವಾಗಿರುತ್ತದೆ ಅದು ಮೇಲ್ಮೈಯಲ್ಲಿನ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ Vr14π04πR2rR20rr≥R ಆದ್ದರಿಂದ ಒಳಗೆ R ಸಿಗ್ಮಾ ಓವರ್ Epsilon 0 ಗೆ r ಲಿಸ್ಟ್ ಧ್ಯಾನ್ ಈಕ್ವಲ್ಸ್ ಟು R ಆಗುತ್ತದೆ r ನಲ್ಲಿ ಕ್ಯಾಪಿಟಲ್ R ಗೆ ಸಮನಾಗಿರುತ್ತದೆ ಎಂಬುದನ್ನು ಗಮನಿಸಿ ಎರಡು ಉತ್ತರಗಳು ಹೊಂದಾಣಿಕೆಯಾಗುತ್ತವೆ ಆದ್ದರಿಂದ ಮೇಲ್ಮೈ ಶೆಲ್ಗಾಗಿ ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ VrRσ0r≤R ಮತ್ತು ಏಕರೂಪವಾಗಿ ಚಾರ್ಜ್ ಮಾಡಿದ ಗೋಳದ ಸಂಭಾವ್ಯತೆಯನ್ನು ಕಂಡುಹಿಡಿಯಲು ನಾವು ಅದನ್ನು ಬಳಸಲು ಬಯಸುತ್ತೇವೆ ಏಕರೂಪವಾಗಿ ಚಾರ್ಜ್ ಮಾಡಲಾದ ಗೋಳಕ್ಕಾಗಿ ನಾನು ಸಣ್ಣ r ತ್ರಿಜ್ಯದ ಒಳಗಿನ ಶೆಲ್ ಅನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಅದನ್ನು ಶೆಲ್ ಎಂದು ಭಾವಿಸಿದರೆ ಮತ್ತು ದಪ್ಪವು d r ಆಗಿದ್ದರೆ ಇದರ ಮೇಲಿನ ಸಿಗ್ಮಾ ಪ್ರತಿ ಯುನಿಟ್ ಪ್ರದೇಶಕ್ಕೆ ಚಾರ್ಜ್ ಆಗುತ್ತದೆ ಶೆಲ್ನ ಪರಿಮಾಣವು 4 pi r ಸ್ಕ್ವೇರ್ d r ಆಗಿದೆ ಇದರ ಮೇಲಿನ ಶುಲ್ಕವು ಟೈಮ್ಸ್ ಸಿಗ್ಮಾ ಆಗಿರುತ್ತದೆ ಟೈಮ್ಸ್ rho ಮತ್ತು ನಾನು ಶೆಲ್ನ ಪ್ರದೇಶದಿಂದ ಭಾಗಿಸಿದರೆ ಇದು ಸಿಗ್ಮಾ ಆಗಿರುತ್ತದೆ ρ4πr2 ಆದ್ದರಿಂದ ಸಿಗ್ಮಾವು 4 pi r ಸ್ಕ್ವೇರ್ ಕ್ಯಾನ್ಸಲ್ಸ್ ಆಗುತ್ತದೆ rho d r ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಈ ಶೆಲ್ ಹೊರಗೆ 1 ಓವರ್ r ಅವಲಂಬನೆಯನ್ನು ಹೊಂದಿರುವ ಮತ್ತು ಅದರ ಒಳಗೆ ಸ್ಥಿರವಾಗಿರುತ್ತದೆ ಸಂಭಾವ್ಯತೆಗೆ ಕಾರಣವಾಗುತ್ತದೆ ಆದ್ದರಿಂದ ನಾನು ಶೆಲ್ನಿಂದ ಸಂಭಾವ್ಯತೆಯನ್ನು r ಇಂಟೆಗ್ರಲ್ ಎಂದು ಬರೆದರೆ ಅದನ್ನುr ಅವಿಭಾಜ್ಯವು r ಸ್ಕ್ವೇರ್ ಆಗಿರುತ್ತದೆ ಎಂದು ನಾವು ಲೆಕ್ಕಾಚಾರ ಮಾಡೋಣ ಇದು r ಕ್ಕಿಂತ ಹೆಚ್ಚು ಅಥವಾ ಸಮಾನವಾದ r ಅವಿಭಾಜ್ಯಕ್ಕೆ ಎಪ್ಸಿಲಾನ್ 0 r ಪ್ರೈಮ್ ಓವರ್ r ಸ್ಕ್ವೇರ್ d r ಆಗಿದೆ ಮತ್ತು ಇದು rho d r ಓವರ್ ಎಪ್ಸಿಲಾನ್ ನಾಟ್ ಟೈಮ್ಸ್ r ಫಾರ್ r ಪ್ರೈಮ್ ಕಡಿಮೆ ಅಥವಾ ಹೆಚ್ಚು r ಗೆ ಸಮಾನವಾಗಿರುತ್ತದೆ Vrr2ρdr0rr≥r rρdr0r≤r ಆದ್ದರಿಂದ ನಾನು ಒಳಗೆ ಸಾಮರ್ಥ್ಯವನ್ನು ಕಂಡುಕೊಂಡೆ ನಾನು ಹೊರಗಿನ ಸಾಮರ್ಥ್ಯವನ್ನು ಕಂಡುಕೊಂಡೆ ಈಗ ನಾನು ಮಾಡಬೇಕಾಗಿರುವುದು ವಿಭಿನ್ನ ಹಂತಗಳಲ್ಲಿ ಮೌಲ್ಯಗಳನ್ನು ಪಡೆಯಲು d r ಮೇಲೆ ಸಂಯೋಜಿಸುವುದು ನಾವು ಮಾಡೋಣ ಮೊದಲು R ಗಿಂತ ಹೆಚ್ಚಿನ ಆರ್ ಇಂಟೆಗ್ರಲ್ ಲೆಕ್ಕಾಚಾರವನ್ನು ಮಾಡಲು ನಾನು ಹೊರಗಿನ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಯಸುತ್ತೇನೆ ಹೊರಗೆ R ಪ್ರೈಮ್ ಈಗ R ಪ್ರೈಮ್ಕ್ಕಿಂತ ಹೆಚ್ಚಿದ್ದರೆ ಎಲ್ಲಾ ಬಿಂದುಗಳು ಹೊರಗೆ ಬಿದ್ದಿರುತ್ತವೆ ಎಲ್ಲಾ ಶೆಲ್ಗಳನ್ನು ಇಲ್ಲಿ ಪರಿಗಣಿಸಲಾಗಿದೆ ಮತ್ತು ಆದ್ದರಿಂದ R ಪ್ರೈಮ್ನಲ್ಲಿನ ಸಾಮರ್ಥ್ಯವು R ಗಿಂತ ಹೆಚ್ಚಾಗಿರುತ್ತದೆ ಇಲ್ಲಿ ಕೆಲಸ ಮಾಡುವ ಏಕೈಕ ಅಭಿವ್ಯಕ್ತಿ ಮೊದಲನೆಯದು ಏಕೆಂದರೆ ಎಲ್ಲಾ r ಪ್ರೈಮ್ಗಳು ನಾನು ತೆಗೆದುಕೊಳ್ಳಬಹುದಾದ ದೊಡ್ಡ ಶೆಲ್ಗಿಂತ ದೊಡ್ಡದಾಗಿದೆ ಆದ್ದರಿಂದ ಇದು 1 ಓವರ್ ಎಪ್ಸಿಲಾನ್ 0 r ಪ್ರೈಮ್ ಇಂಟಿಗ್ರೇಷನ್ r ಸ್ಕ್ವೇರ್ d r rho ಆಗಲಿದೆ ಅದು 0 ರಿಂದ r ವರೆಗೆ ಹೊರಬರುತ್ತದೆ ಇದು rho r ಕ್ಯುಬೆಡ್ ಓವರ್ 3 ಎಪ್ಸಿಲಾನ್ 0 r ಪ್ರೈಮ್ ಆಗಿದೆ ನಾನು 4 pi ಕೆಳಗೆ 4 pi ಮೇಲ್ಭಾಗ 4 pi rho R ಕ್ಯೂಬ್ ಬೈ 3 ಚಾರ್ಜ್ ಆದ್ದರಿಂದ ಇದು 1 ಓವರ್ 4 pi ಎಪ್ಸಿಲಾನ್ 0 Q ಬೈ r ಪ್ರೈಮ್ ಆಗುತ್ತದೆ ಇದು ಹೊರಗಿನ ಚಾರ್ಜ್ಗೆ ತಿಳಿದಿರುವ ಫಲಿತಾಂಶವಾಗಿದೆ ಯಾವುದೇ ಗೋಳಾಕಾರದ ಚಾರ್ಜ್ಗೆ ಅದು ಪಾಯಿಂಟ್ ಚಾರ್ಜ್ನಂತೆ ವರ್ತಿಸುತ್ತದೆ rRVr0r0Rr2dr4πρR34π×30r14π0Qr ಒಳಗಿನ ಸಾಮರ್ಥ್ಯದ ಬಗ್ಗೆ ಏನು ಈಗ ನಾನು ಒಳಗಿನ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುತ್ತಿದ್ದರೆ ಒಳಗಿನ ಸಾಮರ್ಥ್ಯಕ್ಕಾಗಿ ನಾನು r ನಲ್ಲಿ ಶೆಲ್ ಅನ್ನು ತೆಗೆದುಕೊಂಡರೆ ನಾನು ಪೊಟೆಂಶಿಯಲ್ V r ಪ್ರೈಮ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಹೊರಗಿನ ಎಲ್ಲಾ ಶೆಲ್ಗಳು ಈಗ ನಾವು R ಗಿಂತ ಕಡಿಮೆಯಿರುವ r ಪ್ರೈಮ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹೊರಗಿನ ಎಲ್ಲಾ ಶೆಲ್ಗಳು ಕಾನ್ಸ್ಟಂಟ್ ಸಾಮರ್ಥ್ಯವನ್ನು ನೀಡುತ್ತವೆ ಆದ್ದರಿಂದ ಇದು ಎಲ್ಲಾ ವಿಭವಗಳು R ಪ್ರೈಮ್ನಿಂದ R ಗೆ ಹೊರಗಿನ ಎಲ್ಲಾ ಶೆಲ್ಗಳು R ನನಗೆ ಕಾನ್ಸ್ಟಂಟ್ ವಿಭವವನ್ನು ನೀಡಲಿವೆ ಇದು rho d r r ಓವರ್ ಎಪ್ಸಿಲಾನ್ 0 ಗೆ ಸಮಾನವಾಗಿರುತ್ತದೆ ಪ್ಲಸ್ 0 ರಿಂದ r ಪ್ರೈಮ್ವರೆಗಿನ ಶೆಲ್ಗಳಿಗೆ ಸಮಾನವಾಗಿರುತ್ತದೆ R ಒಂದು ಬಿಂದು ಚಾರ್ಜ್ನ ಸಂಭಾವ್ಯತೆಯಂತಿರುವ ವಿಭವವನ್ನು ನೀಡುತ್ತದೆ ಅಥವಾ Q ಓವರ್ r ಇದು ಎಪ್ಸಿಲಾನ್ 0 r ಇಂಟೆಗ್ರಲ್ಕ್ಕಿಂತ r ಸ್ಕ್ವೇರ್ rho d r ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ಇದು ಅಂತಿಮ ಉತ್ತರವಾಗಲಿದೆ ನಾನು rho ಓವರ್ ಎಪ್ಸಿಲಾನ್ 0 r ಸ್ಕ್ವೇರ್ ಬೈ 2 ರಿಂದ r ಪ್ರೈಮ್ ಟು R ಪ್ಲಸ್ rho ಓವರ್ ಎಪ್ಸಿಲಾನ್ 0 1 ಓವರ್ r ಪ್ರೈಮ್ r ಕ್ಯೂಬ್ಡ್ ಓವರ್ 3 ರಿಂದ 0 ಟು r ಪ್ರೈಮ್ ವರೆಗೆ ಬರೆಯಬಹುದು ಆದ್ದರಿಂದ ಈ ಉತ್ತರವು rho ಓವರ್ ಎಪ್ಸಿಲಾನ್ 0 ಆಗಿದೆ 2 ಎಪ್ಸಿಲಾನ್ 0 R ಸ್ಕ್ವೇರ್ ಮೈನಸ್ r ಪ್ರೈಮ್ ಸ್ಕ್ವೇರ್ ಪ್ಲಸ್ rho ಮೇಲೆ 3 ಎಪ್ಸಿಲಾನ್ 0 r ಪ್ರೈಮ್ ಸ್ಕ್ವೇರ್ ಇದು rho r ಸ್ಕ್ವೇರ್ ಓವರ್ 2 ಎಪ್ಸಿಲಾನ್ 0 ಮೈನಸ್ rho r ಪ್ರೈಮ್ ಸ್ಕ್ವೇರ್ ಓವರ್ 6 ಎಪ್ಸಿಲಾನ್ 0 ಆಗಿ ಹೊರಹೊಮ್ಮುತ್ತದೆ rRVrrRrρdr00rr2ρdr0rR220 r260 Rho ಈಕ್ವಲ್ಸ್ Q 4 pi R ಕ್ಯುಬೆಡ್ ಡಿವೈಡೆಡ್ ಬೈ 3 ರಿಂದ ಹೆಚ್ಚಾಗುತ್ತದೆ ನಾನು ಈ ಉತ್ತರವನ್ನು ಹೀಗೆ ಬರೆಯಬಹುದು ಆದ್ದರಿಂದ ನಾವು ಪೊಟೆಂಶಿಯಲ್ V r ಅನ್ನು ಹೊಂದಿದ್ದೇವೆ ಅದು rho R ಸ್ಕ್ವೇರ್ ಓವರ್ 2 ಎಪ್ಸಿಲಾನ್ 0 ಮೈನಸ್ rho r ಪ್ರೈಮ್ ಸ್ಕ್ವೇರ್ ಓವರ್ 6 ಎಪ್ಸಿಲಾನ್ 0 ಮತ್ತು ನಾನು Rho 3 Q ಓವರ್ 4 pi ಎಪ್ಸಿಲಾನ್ 0 R ಸ್ಕ್ವೇರ್ ಓವರ್ R ಕ್ಯುಬೆಡ್ ಮೈನಸ್ 3 Q ಓವರ್ 4 pi R ಕ್ಯುಬೆಡ್ r ಪ್ರೈಮ್ ಸ್ಕ್ವೇರ್ ಹಾಕುತ್ತಿದ್ದೇನೆ ಇದು r ಪ್ರೈಮ್ನಲ್ಲಿದೆ r ಪ್ರೈಮ್ ಸ್ಕ್ವೇರ್ ಓವರ್ 6 ಆದ್ದರಿಂದ ಇದು 3 ಬೈ 2 Q ಓವರ್ R ಆಗಿರುತ್ತದೆ ಆದ್ದರಿಂದ ಇಲ್ಲಿ 2 ಸಹ 2 ಇದೆ 3 ಬೈ 2 Q ಓವರ್ R ಮೈನಸ್ ಇದೆ ಎಪ್ಸಿಲಾನ್ 0 ಸಹ ಇದೆ 3 1 ಅರ್ಧವಿದೆ Q r ಪ್ರೈಮ್ ಸ್ಕ್ವೇರ್ ಓವರ್ R ಕ್ಯುಬೆಡ್ 1 ಓವರ್ 4 pi ಎಪ್ಸಿಲಾನ್ 0 ಮತ್ತು ಅದು ಉತ್ತರವಾಗಿದೆ